ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 57 ಇಂದು ನಾವು ಸಮಜಾತೀಯ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳ ಬಗ್ಗೆ ಮಾತನಾಡುತ್ತೇವೆ ನಿರ್ದಿಷ್ಟವಾಗಿ ನಾವು ಪೂರಕ ಉತ್ಪನ್ನದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಸಮಜಾತೀಯ ರೇಖಾತ್ಮಕ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರ ಮತ್ತು ಪೂರಕ ಉತ್ಪನ್ನವನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ನಾವು ಅನೇಕ ಪರಿಹಾರ ತಂತ್ರಗಳನ್ನು ಚರ್ಚಿಸುತ್ತೇವೆ ಈ ಸಮಜಾತೀಯ ರೇಖಾತ್ಮಕ ಸಮೀಕರಣಗಳ ಪರಿಹಾರವು ಪೂರಕ ಉತ್ಪನ್ನವಾಗಿದೆ ಇಲ್ಲಿ ನಾವು ಅಂತಹ ಅವಕಲನ ಸಮೀಕರಣವನ್ನು ಪರಿಗಣಿಸುತ್ತೇವೆ ಸ್ಥಿರ ಸಹಗುಣಾಂಕದೊಂದಿಗೆ n ನೇ ದರ್ಜೆಯ ರೇಖಾತ್ಮಕ ಸಮಜಾತೀಯ ಅವಕಲನ ಸಮೀಕರಣ ಇಲ್ಲಿ ಈ ಸಹಗುಣಾಂಕಗಳು a n ಇವುಗಳನ್ನು ಸ್ಥಿರಾಂಕವಾಗಿ ತೆಗೆದುಕೊಳ್ಳಲಾಗುತ್ತದೆ

ನಾವು ಕಳೆದ ಉಪನ್ಯಾಸದಲ್ಲಿ ಈ ನಿರ್ವಾಹಕ ರೂಪದ ಪ್ರಕಾರ ಈ ಸಮೀಕರಣವನ್ನು ಬರೆಯಬಹುದು ಎಂದು ನೋಡಿದ್ದೇವೆ ಆದ್ದರಿಂದ ಮತ್ತು ನಾವು ಕಳೆದ ಉಪನ್ಯಾಸದಲ್ಲಿ ಗಮನಿಸಿದ್ದೇವೆ ಬೀಜಗಣಿತದ ಕಾರ್ಯಾಚರಣೆಗಳಾಗಿ ನಾವು ಬಹುಘಾತೀಯಗಳೊಂದಿಗೆ ಮಾಡುವಂತೆ ಇಲ್ಲಿಯೂ ನಾವು ಈ D ನಿರ್ವಾಹಕಗಳೊಂದಿಗೆ ಕೆಲಸ ಮಾಡಬಹುದು ನಾವು ಇದನ್ನು ಅಪವರ್ತನೀಕರಿಸಬಹುದು ಮತ್ತು ನಾವು ಈ ರೂಪದಲ್ಲಿ ಬರೆಯಬಹುದು ಮತ್ತು ನಾವು ಕೊನೆಯ ಉಪನ್ಯಾಸದಲ್ಲಿ ಸಾಬೀತುಪಡಿಸಿದ್ದೇವೆ ಇದು ಈ n ನೇ ದರ್ಜೆಯ ನಿಷ್ಪನ್ನವನ್ನು ಹೊಂದಿದಂತೆಯೇ ಇರುತ್ತದೆ ವಾಸ್ತವವಾಗಿ ಇದು ಇಲ್ಲಿ 0 ಆಗಿದೆ ನಾವು ಸಮಜಾತೀಯ ಸಮೀಕರಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಬಲಭಾಗವನ್ನು 0 ಎಂದು ತೆಗೆದುಕೊಳ್ಳಲಾಗುತ್ತದೆ ನಿರ್ವಾಹಕ ಅನ್ನು ಸಾಮಾನ್ಯ ಸಂಖ್ಯೆಯಾಗಿ ಪರಿಗಣಿಸಿ ಗುಣಾಕಾರದ ಈ ನಿಯಮಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಇದು ಕೊನೆಯ ಉಪನ್ಯಾಸದ ಅವಲೋಕನವಾಗಿತ್ತು ಇಂದು ನಾವು ಈಗ ಈ ಅವಕಲನ ಸಮೀಕರಣದ ಪರಿಹಾರವನ್ನು ಪರಿಶೀಲಿಸುತ್ತೇವೆ ಉದಾಹರಣೆಗೆ ಈಗ ಸರಳತೆಗಾಗಿ ನಾವು ಈ ಎರಡು ಸಹಗುಣಾಂಕಗಳಾದ ಮತ್ತು ಮತ್ತು ಬಲಭಾಗ 0 ಎಂಬ ಎರಡನೇ ದರ್ಜೆಯ ರೇಖಾತ್ಮಕ ಸಮಜಾತೀಯ ಅವಕಲನ ಸಮೀಕರಣವನ್ನು ಪರಿಗಣಿಸುತ್ತಿದ್ದೇವೆ ಸಾಮಾನ್ಯ ಪರಿಹಾರವನ್ನು ಹೇಗೆ ಪಡೆಯುವುದು ಈ ರೇಖಾತ್ಮಕ ಸಮೀಕರಣದ ಪೂರಕ ಉತ್ಪನ್ನವನ್ನು ಹೇಗೆ ಪಡೆಯುವುದು ಮೊದಲು ನಾವು ನಿರ್ವಾಹಕ ರೂಪದಲ್ಲಿ ಸಮೀಕರಣವನ್ನು ಬರೆಯಬೇಕಾಗಿದೆ ಇಲ್ಲಿ ಇದು ಆಗಿರುತ್ತದೆ ನಾವು ಈ ನಿರ್ವಾಹಕ ಸಮೀಕರಣದಿಂದ ಪೂರಕ ಸಮೀಕರಣವನ್ನು ಬರೆಯುತ್ತೇವೆ ಆದ್ದರಿಂದ ಪುನರಾವರ್ತಿತ ವರ್ಗಮೂಲಗಳ ಸಂದರ್ಭದಲ್ಲಿ ಮೊದಲು ಈ ಪೂರಕ ಸಮೀಕರಣಗಳ ವರ್ಗಮೂಲಗಳನ್ನು ನಾವು ಪರಿಗಣಿಸುತ್ತೇವೆ ಈ ಪೂರಕ ಸಮೀಕರಣವನ್ನು ಹೇಗೆ ಪಡೆಯುವುದು ಇದು ನಿರ್ವಾಹಕ ಸಮೀಕರಣದಿಂದ ಬಂದಿದೆ ಈ D ಯೊಂದಿಗೆ ಕೆಲಸ ಮಾಡುವ ಬದಲು ಈ D ಅನ್ನು ಈ m ಮೂಲಕ ಬದಲಾಯಿಸಲು ನಿರ್ವಾಹಕ ಉತ್ತಮವಾಗಿದೆ ಮತ್ತು ಈಗ ಈ ಬಹುಘಾತೀಯ ಸಮೀಕರಣದೊಂದಿಗೆ ಇಲ್ಲಿ ಕೆಲಸ ಮಾಡೋಣ ನಾವು ಪರಿಗಣಿಸುವ ಮೊದಲ ಪ್ರಕರಣ ಪುನರಾವರ್ತಿಸದ ಮೂಲಗಳು ಅಂದರೆ ಈ ಪೂರಕ ಸಮೀಕರಣಗಳ ವರ್ಗಮೂಲಗಳು ಇಲ್ಲಿ ಪುನರಾವರ್ತನೆಯಾಗುವುದಿಲ್ಲ ಅರ್ಥ ಮತ್ತು ಅನ್ನು ನಾವು ಇಲ್ಲಿ ಪರಿಗಣಿಸುತ್ತೇವೆ ಇವು ಎರಡು ವರ್ಗಮೂಲಗಳು ಅಥವಾ ಎರಡು ಪುನರಾವರ್ತಿತ ಮೂಲಗಳು ಮತ್ತು ಇಲ್ಲಿ ಈ ಪೂರಕ ಸಮೀಕರಣಗಳ ವಿಭಿನ್ನ ವರ್ಗಮೂಲಗಳಾಗಿವೆ ಆದ್ದರಿಂದ ನಾವು ಎರಡನೇ ದರ್ಜೆಯ ಬಹುಘಾತೀಯವನ್ನು ಹೊಂದಿದ್ದೇವೆ ನಾವು ಮತ್ತು ಎಂಬ ಈ ಎರಡು ವರ್ಗಮೂಲಗಳನ್ನು ಇಲ್ಲಿ ಪಡೆಯುತ್ತೇವೆ ಮತ್ತು ಈ ವರ್ಗಮೂಲಗಳು ಪುನರಾವರ್ತಿತವಲ್ಲ ಎಂದು ನಾವು ಭಾವಿಸುತ್ತೇವೆ ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣದ ಪರಿಹಾರವೇನು ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ ಅದನ್ನು ನಾವು ಈಗ ಬರೆಯಬಹುದು ಏಕೆಂದರೆ ಈ ಸಮೀಕರಣದ ವರ್ಗಗಳು ಎಂದು ನಮಗೆ ತಿಳಿದಿದೆ ಅಂದರೆ ಇದನ್ನು ನಾವು ಅಪವರ್ತನೀಯಗೊಳಿಸಬಹುದು ಈ ನಿರ್ವಾಹಕ ಸಮೀಕರಣವನ್ನು ನಾವು ಈ ರೂಪದಲ್ಲಿ ಬರೆಯಬಹುದು ಮೊದಲು ನಾವು ಇದನ್ನು ಪರಿಗಣಿಸುತ್ತೇವೆ ಮೇಲಿನ ಸಮೀಕರಣದ ಪರಿಹಾರವು ಇಲ್ಲಿ ಪರಿಹಾರವಾಗಿರುತ್ತದೆ ಈ ಗೆ ನೀವು ಇಲ್ಲಿ ಪರಿಹಾರವನ್ನು ಕಂಡುಕೊಂಡರೆ ಇದು ಕೊಟ್ಟಿರುವ ಸಮೀಕರಣವನ್ನು ಸಹ ಪೂರೈಸುತ್ತದೆ ಏಕೆಂದರೆ ಈ y ಇಲ್ಲಿ ಅನ್ನು ನೀಡುತ್ತಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನೀವು ಅನ್ನು ಕಾರ್ಯನಿರ್ವಹಿಸಿದರೆ ನೀವು 0 ಅನ್ನು ಪಡೆಯುತ್ತೀರಿ ಅದು ಇಲ್ಲಿಯ ಕಲ್ಪನೆ ಅಂದರೆ ನಾವು ಇಲ್ಲಿ ಈ ಅವಕಲನ ಸಮೀಕರಣದ ಪರಿಹಾರವನ್ನು ನೋಡುತ್ತೇವೆ ಮತ್ತು ಇಲ್ಲಿ ನಾವು ಪಡೆದ ಪರಿಹಾರ ಅದು ಈ ನಿರ್ದಿಷ್ಟ ಅವಕಲನ ಸಮೀಕರಣದ ಪರಿಹಾರವೂ ಆಗಿರುತ್ತದೆ ಈ ಅವಕಲನ ಸಮೀಕರಣದ ಪರಿಹಾರವನ್ನು ಹೇಗೆ ಪಡೆಯುವುದು ಅದು ಸುಲಭ ಇದು ಪ್ರಥಮ ದರ್ಜೆಯ ಅವಕಲನ ಸಮೀಕರಣವಾಗಿದೆ ನಾವು ಇದನ್ನು ಈ ರೀತಿಯಲ್ಲಿ ಬರೆಯಬಹುದು ಇದನ್ನು ನಾವು ಪರಿಹರಿಸಬಹುದು ಇದು ಇಲ್ಲಿ ಪ್ರತ್ಯೇಕವಾಗಿದೆ ಆದ್ದರಿಂದ dyನಲ್ಲಿ ನಾವು ಇಲ್ಲಿ y ಅನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ dx ಈ ಬದಿಗೆ ಹೋಗಬಹುದು ಮತ್ತು ನಂತರ ನಾವು ಇದನ್ನು ಅನುಕಲಿಸಬಹುದು ಅದೇ ಅಭ್ಯಾಸವನ್ನು ನಾವು ಈಗ ಪುನರಾವರ್ತಿಸಬಹುದು ನಾವು ಇಲ್ಲಿ ಅನ್ನು ತೆಗೆದುಕೊಳ್ಳುತ್ತೇವೆ ನಂತರ ಏನಾಗುತ್ತದೆ ಈ ಮೇಲಿನ ಸಮೀಕರಣದ ಪರಿಹಾರವು ಈಗ ನ ಸಮೀಕರಣದ ಪರಿಹಾರವೂ ಆಗಿರುತ್ತದೆ ನಾವು ಇದೇ ಕಲ್ಪನೆಯನ್ನು ಮೇಲೆ ಅನ್ವಯಿಸಿರೋದು ಇಲ್ಲಿ ಈಗ ನೀವು ಇದನ್ನು ಅನ್ನು ಪರಿಹರಿಸಿದರೆ ನಾವು ಈ ಅನ್ನು ಪಡೆಯುತ್ತೇವೆ ಕೊಟ್ಟಿರುವ ಅವಕಲನ ಸಮೀಕರಣದ ಎರಡು ಪರಿಹಾರಗಳನ್ನು ನಾವು ಈಗ ಹೊಂದಿದ್ದೇವೆ ಒಂದು ಮತ್ತು ಈ ಎರಡು ಪರಿಹಾರಗಳು ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳಾಗಿವೆ ಈ ರೇಖಾತ್ಮಕ ಸಂಯೋಜನೆಗಳಿಗಿಂತ ಒಮ್ಮೆ ನಾವು ಎರಡು ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳನ್ನು ಹೊಂದಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಅವಕಲನ ಸಮೀಕರಣವನ್ನು ಸಹ ಪೂರೈಸುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಈಗ ಏನು ಹೊಂದಿದ್ದೇವೆ ಹೀಗಾಗಿ ನಾವು ಸಾಮಾನ್ಯ ಪರಿಹಾರವನ್ನು ಬರೆಯಬಹುದು ಏಕೆಂದರೆ ನಮ್ಮ ಸಮೀಕರಣವು ಎರಡನೇ ದರ್ಜೆಯ ರೇಖಾತ್ಮಕ ಅವಕಲನ ಸಮೀಕರಣವಾಗಿತ್ತು ನಾವು ಎರಡು ರೇಖಾತ್ಮಕ ಸ್ವತಂತ್ರ ಪರಿಹಾರಗಳನ್ನು ಹೊಂದಿದ್ದೇವೆ ಮತ್ತು ನಾವು ಈ ಅನ್ನು ಬರೆದುಕೊಂಡರೆ ಅದು ಕೊಟ್ಟಿರುವ ಎರಡನೇ ದರ್ಜೆಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ನಾವು ಏನು ಕಲಿತಿದ್ದೇವೆ ನಾವು ಇಲ್ಲಿ ಎರಡನೇ ದರ್ಜೆಯ ರೇಖಾತ್ಮಕ ಸಮೀಕರಣವನ್ನು ಹೊಂದಿದ್ದರೆ ಪೂರಕ ಸಮೀಕರಣದ ಮೂಲಗಳನ್ನು ನಾವು ಕಂಡುಹಿಡಿಯಬಹುದು ಮತ್ತು ಆಗಿದ್ದ ಈ ಸಮೀಕರಣದ ವರ್ಗಮೂಲಗಳನ್ನು ನಾವು ಕಾಣಬಹುದು ಇಲ್ಲಿ ಇದನ್ನು ಈಗಾಗಲೇ ಸದಿಶ ರೂಪದಲ್ಲಿ ಬರೆಯಲಾಗಿದೆ ತದನಂತರ ಪರಿಹಾರವು ಆಗಿರುತ್ತದೆ ಆದರೆ ನಾವು ಎರಡು ವಿಭಿನ್ನ ವರ್ಗಮೂಲಗಳನ್ನು ಹೊಂದಿರುವಾಗ ಈ ಸಂದರ್ಭದಲ್ಲಿ ಈ ಎರಡು ಪರಿಹಾರಗಳು ಮತ್ತು ಮಾತ್ರ ಒಮ್ಮೆ ಈ ಮತ್ತು ವಿಭಿನ್ನವಾಗಿದ್ದರೆ ಇವುಗಳು ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳಾಗಿವೆ ಮತ್ತು ಒಂದೇ ಮೌಲ್ಯವಾಗಿದ್ದರೆ ಅದು ಪುನರಾವರ್ತಿತ ಮೂಲವಾಗಿದೆ ಆಗ ನಾವು ಈ ಎರಡು ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳನ್ನು ಈ ರೀತಿಯಾಗಿ ರೂಪಿಸುತ್ತಿಲ್ಲ ಮತ್ತು ಒಂದೇ ಸಂಖ್ಯೆಯಲ್ಲಿದ್ದಾಗ ಅಥವಾ ನಾವು ಪುನರಾವರ್ತಿತ ವರ್ಗಮೂಲಗಳನ್ನು ಹೊಂದಿರುವಾಗ ಸಾಮಾನ್ಯ ಪರಿಹಾರವನ್ನು ಲೆಕ್ಕಾಚಾರ ಮಾಡಲು ಇನ್ನೊಂದು ಮಾರ್ಗ ಇರಬೇಕು ವಿಭಿನ್ನ ವರ್ಗಮೂಲಗಳಿಗೆ ಹಿಂದಿರುಗೋಣ ನಾವು ವಿಭಿನ್ನ ವರ್ಗಮೂಲಗಳನ್ನು ಹೊಂದಿರುವಾಗ ನಾವು ಇದನ್ನು ಸಾಮಾನ್ಯೀಕರಿಸಬಹುದು ನೀವು nth ದರ್ಜೆಯ ಅವಕಲನ ಸಮೀಕರಣವನ್ನು ಹೊಂದಿದ್ದರೆ ಮತ್ತು ಈ ಈ ಪೂರಕ ಸಮೀಕರಣದ ವಿಭಿನ್ನ ಮೂಲಗಳಾಗಿದ್ದರೆ ಮತ್ತು ಅದು ಈ ಸಮೀಕರಣದಿಂದ ನಿಖರವಾಗಿ ಬರುತ್ತಿದ್ದರೆ ನೀವು ನಿರ್ವಾಹಕ d ಅನ್ನು m ಮೂಲಕ ಇಡುತ್ತಿದ್ದೀರಿ ನೀವು ನ ಈ n ವಿಭಿನ್ನ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣಕ್ಕಾಗಿ ನಾವು ಪರಿಹಾರವನ್ನು n ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರ ಎಂದು ಬರೆಯಬಹುದು ಕೊಟ್ಟಿರುವ ಅವಕಲನ ಸಮೀಕರಣದ n ವಿಭಿನ್ನ ಸ್ವತಂತ್ರ ಪರಿಹಾರಗಳು ಇವೆ ಮತ್ತು ನಂತರ ನಾವು ಎಂಬ ಅರ್ಥದ ಪರಿಹಾರಗಳ ರೇಖಾತ್ಮಕ ಸಂಯೋಜನೆಯಾಗಿ ಬರೆಯುತ್ತೇವೆ ಇಲ್ಲಿ ನೀಡಿರುವ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರ ಇದು ಆದ್ದರಿಂದ ನಾವು ವಿಭಿನ್ನ ವರ್ಗಮೂಲಗಳನ್ನು ಹೊಂದಿರುವಾಗ ಅದು ಸಾಮಾನ್ಯೀಕರಣವಾಗಿದೆ ಮುಂದೆ ನಾವು ಪುನರಾವರ್ತಿತ ವರ್ಗಮೂಲಗಳ ಪ್ರಕರಣವನ್ನು ಚರ್ಚಿಸುತ್ತೇವೆ ನಾವು ಪುನರಾವರ್ತಿತ ವರ್ಗಮೂಲಗಳನ್ನು ಹೊಂದಿದ್ದರೆ ಏನಾಗುತ್ತದೆ ಮತ್ತೆ ಎರಡನೇ ದರ್ಜೆಯ ಅವಕಲನ ಸಮೀಕರಣದ ಪ್ರಕರಣವನ್ನು ನಾವು ಇಲ್ಲಿ ಪರಿಗಣಿಸುತ್ತೇವೆ ಎರಡನೇ ದರ್ಜೆಯ ಅವಕಲನ ಸಮೀಕರಣದ ಸಂದರ್ಭದಲ್ಲಿ ಎಂದು ನಾವು ಬರೆಯಬಹುದು ನಂತರ ನಾವು ಆ ಅವಕಲನ ಭಾಗವನ್ನು ಇಲ್ಲಿ ನೊಂದಿಗೆ ಅಪವರ್ತನಗೊಳಿಸಬಹುದು ಏಕೆಂದರೆ ನಾವು ಇಲ್ಲಿ ಒಂದೇ ವರ್ಗಮೂಲಗಳನ್ನು ಪರಿಗಣಿಸಿದ್ದೇವೆ ಮತ್ತು ಈಗ ನಾವು ಇಲ್ಲಿ ತಂತ್ರವನ್ನು ಬಳಸುತ್ತೇವೆ ಮತ್ತು ಈಗ ಈ ಸಮೀಕರಣದಲ್ಲಿ ಇದನ್ನು ಇಲ್ಲಿ z ಎಂದು ತೆಗೆದುಕೊಳ್ಳೋಣ ನಾವು ಈ ನಿರ್ದಿಷ್ಟ ಸಮೀಕರಣವನ್ನು ಹೊಂದಿದ್ದೇವೆ ನಾವು ಎಂದು ಬರೆಯಬಹುದು ಮತ್ತು ನಾವು z ಅನ್ನು ಹೊಂದಿದ ನಂತರ ಇದನ್ನು ಮೊದಲು z ಗಾಗಿ ಪರಿಹರಿಸಬಹುದು ನಂತರ ನಾವು y ಗಾಗಿ ಪರಿಹರಿಸಬಹುದು ಆದ್ದರಿಂದ ಆ ರೀತಿಯಲ್ಲಿ ನಾವು ಕೊಟ್ಟಿರುವ ಅವಕಲನ ಸಮೀಕರಣದ y ಅನ್ನು ಪಡೆಯುತ್ತೇವೆ ಇಲ್ಲಿ ಅದು ಈ ಪ್ರಥಮ ದರ್ಜೆಯ ಅವಕಲನ ಸಮೀಕರಣದ ಪರಿಹಾರವಾಗಿರುತ್ತದೆ ಸ್ಥಿರಾಂಕ ಸಮಯ c 1 alpha x ಈಗ ಇಲ್ಲಿ ಸಮೀಕರಣವನ್ನು ಪರಿಹರಿಸುವುದು so ನಾವು ಈ ಸಮೀಕರಣವನ್ನು ಪರಿಹರಿಸಬೇಕಾಗಿದೆ ಏಕೆಂದರೆ ಅಂತಿಮವಾಗಿ ನಾವು ಈ y ಅನ್ನು ಪಡೆಯಲು ಬಯಸುತ್ತೇವೆ ಇದು ರೇಖಾತ್ಮಕ ಸಮೀಕರಣಗಳು ಆದ್ದರಿಂದ ಇಲ್ಲಿ ನಾವು y ನ ಅವಕಲನವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಆಗಿದೆ ಇದು y ನಲ್ಲಿನ ರೇಖಾತ್ಮಕ ಸಮೀಕರಣ ಮತ್ತು ನಾವು ಇಲ್ಲಿ ಪಡೆಯುವ ಅನುಕಲಿಸುವ ಅಪವರ್ತನವು ಆಗಿದೆ ಏಕೆಂದರೆ ಇದು ರೇಖಾತ್ಮಕ ಸಮೀಕರಣವಾಗಿದೆ ಕಳೆದ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಇಲ್ಲಿ ಈ ಅವಕಲನ ಸಮೀಕರಣದ ಪರಿಹಾರವು ಈ ರೀತಿ ಇರುತ್ತದೆ ನಾವು ಇದನ್ನು ಪುನರಾವರ್ತಿಸಬಹುದು ಒಂದು ವೇಳೆ ಈ ವು r ಬಾರಿ ಪುನರಾವರ್ತಿಸಿದರೆ ನೀವು ಇಲ್ಲಿ ನೋಡುತ್ತೀರಿ ಈ ಮೂಲವು r ಬಾರಿ ಪುನರಾವರ್ತನೆಗೊಂಡಿದೆ ನಾವು ಸಾಮಾನ್ಯ ಅಂತ್ಯ n ನೇ ಕ್ರಮದ ಸಮೀಕರಣಗಳನ್ನು ಹೊಂದಿರುವಾಗ n ವರ್ಗಮೂಲಗಳನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಅವುಗಳಲ್ಲಿ ಕೆಲವು ಪುನರಾವರ್ತಿಸಬಹುದು ಇಲ್ಲಿ ನಾವು ಈ ಆಲ್ಫಾದ ವರ್ಗಮೂಲವನ್ನು ಹೊಂದಿದ್ದೇವೆ ಮತ್ತು ಇದು r ಬಾರಿ ಪುನರಾವರ್ತನೆಯಾಗುತ್ತದೆ ಎಂದು ಭಾವಿಸುತ್ತೇವೆ ದ ವರ್ಗಮೂಲವನ್ನು r ಬಾರಿ ಪುನರಾವರ್ತಿಸಿದರೆ ನಾವು ಈ ರೂಪದಲ್ಲಿ ಪರಿಹಾರವನ್ನು ಪಡೆಯುತ್ತೇವೆ

ಕಾಲ್ಪನಿಕ ವರ್ಗಮೂಲಗಳ ಪ್ರಕರಣ ನಾವು ಈಗಾಗಲೇ ಚರ್ಚಿಸಿದ್ದೇವೆ ವಾಸ್ತವ ವರ್ಗಮೂಲಗಳು ವಾಸ್ತವ ವಿಭಿನ್ನ ಮತ್ತು ವಾಸ್ತವ ಪುನರಾವರ್ತಿತ ಕಾಲ್ಪನಿಕ ವರ್ಗಮೂಲಗಳ ಸಂದರ್ಭದಲ್ಲಿ ನಮಗೆ ಒಂದೇ ಕಲ್ಪನೆ ಇದೆ ಆದ್ದರಿಂದ ಮತ್ತು ಈ ನೀಡಿರುವ ಸಹಾಯಕ ಸಮೀಕರಣಗಳ ವರ್ಗಮೂಲಗಳು ಎಂದು ನಾವು ಭಾವಿಸುತ್ತೇವೆ ಅಥವಾ ಎರಡು ಸಂಯುಕ್ತ ವರ್ಗಮೂಲಗಳು ತದನಂತರ ಪರಿಹಾರ ನಾವು ವಿಭಿನ್ನ ವರ್ಗಮೂಲಗಳನ್ನು ಚರ್ಚಿಸಿದಾಗ ಅದನ್ನು ಪ್ರಕರಣ 1 ರಿಂದ ನಿಖರವಾಗಿ ಅನುಸರಿಸಲಾಗುತ್ತದೆ ಮತ್ತು ಇಲ್ಲಿ ಈ ವರ್ಗಮೂಲಗಳು ವಿಭಿನ್ನವಾಗಿವೆ ಅವು ಒಂದೇ ವರ್ಗಮೂಲಗಳಲ್ಲ ನಾವು ಆ ರೂಪದಲ್ಲಿ ನಿಖರವಾಗಿ ನಮ್ಮ ಪರಿಹಾರವನ್ನು ಬರೆದಿದ್ದೇವೆ ಮುಂದೆ ಇದರ ಸಾಮಾನ್ಯೀಕರಣವನ್ನು ನಾವು ಪರಿಗಣಿಸುತ್ತೇವೆ ಅಂದರೆ ನಾವು ಮತ್ತುಅನ್ನು ಹೊಂದಿರುವಾಗ ಅವುಗಳು ಸಂಯುಕ್ತ ಅಥವಾ ಕಾಲ್ಪನಿಕ ವರ್ಗಮೂಲಗಳಾಗಿವೆ ಮತ್ತು ಅವು r ಬಾರಿ ಪುನರಾವರ್ತನೆಯಾಗುತ್ತವೆ ಅಂತಹ ಸಂದರ್ಭದಲ್ಲಿ ಪರಿಹಾರ ಏನು ಆದ್ದರಿಂದ ಈ ಸಂಯುಕ್ತಗಳನ್ನು ಈಗ r ಬಾರಿ ಪುನರಾವರ್ತಿಸಲಾಗುತ್ತದೆ ನಿಜವಾದ ವರ್ಗಮೂಲಗಳಿಗಾಗಿ ನಾವು ಚರ್ಚಿಸಿದ ಅದೇ ಕಲ್ಪನೆಯು ಈಗ ಅನ್ವಯಿಸುತ್ತದೆ ಅದು ಇಲ್ಲಿ ಸಾಮಾನ್ಯ ಪದವಾಗಿರುತ್ತದೆ ಆ ಸ್ಥಿರಾಂಕ ಪದದೊಂದಿಗೆ ಮಾತ್ರ ಈಗ ಬಹುಘಾತೀಯ ಪದಗಳನ್ನು ಪಡೆಯಬಹುದು

ಮತ್ತು ಈ ಎಲ್ಲಾ ಗಳು ಮತ್ತು ಗಳು ಅವು ಈಗ ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ಮತ್ತೆ ಈ ಪುನರಾವರ್ತಿತ ವರ್ಗಮೂಲಗಳು ಅಥವಾ ಕಾಲ್ಪನಿಕ ವರ್ಗಮೂಲಗಳ ಕಲ್ಪನೆ ವಾಸ್ತವ ಸಂಖ್ಯೆಗಳ ಸಂದರ್ಭದಲ್ಲಿ ವಿಭಿನ್ನ ವರ್ಗಮೂಲಗಳು ಮತ್ತು ಪುನರಾವರ್ತಿತ ವರ್ಗಮೂಲಗಳಿಗಾಗಿ ನಾವು ಪಡೆದದ್ದನ್ನು ಅವು ನಿಖರವಾಗಿ ಅನುಸರಿಸುತ್ತವೆ ಪೂರಕ ಉತ್ಪನ್ನ ಈಗ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಬಳಿ ಸಮೀಕರಣವಿದೆ ಅದು ಕೊಟ್ಟಿರುವ ಅವಕಲನ ಸಮೀಕರಣ ನಾವು ಮೊದಲು ಸಹಾಯಕ ಸಮೀಕರಣವನ್ನು ಬರೆಯಬೇಕಾಗಿದೆ ಅಂದರೆ ಈ ನಾವು ಈ D ಅನ್ನು m ಮೂಲಕ ಬದಲಾಯಿಸುತ್ತೇವೆ ಮತ್ತು ನಾವು ಸಹಾಯಕ ಸಮೀಕರಣವನ್ನು ಹೊಂದಿರುತ್ತೇವೆ ಮತ್ತು ಸಹಾಯಕ ಸಮೀಕರಣದ ವರ್ಗಮೂಲಗಳನ್ನು ನಿಂದ ನೀಡಲಾಗುತ್ತದೆ ಪ್ರಕರಣ I ಅದರಲ್ಲಿ ವರ್ಗಮೂಲಗಳು ವಾಸ್ತವ ಮತ್ತು ಪುನರಾವರ್ತಿತವಾಗದೆ ಇರುವುದು ನಮ್ಮ ಬಳಿ ಇದೆ ಇಲ್ಲಿ ಮೂಲಗಳು ವಾಸ್ತವವಾಗಿದ್ದಾಗ ಮತ್ತು ಅವು ಪುನರಾವರ್ತನೆಯಾಗುವುದಿಲ್ಲ ಏಕೆಂದರೆ ಇಲ್ಲಿ ಪ್ರತಿಯೊಂದು ಪದವೂ ಅವು ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣದ ರೇಖೀಯವಾಗಿ ಸ್ವತಂತ್ರ ಪರಿಹಾರಗಳಾಗಿವೆ ಮತ್ತು ಅವುಗಳ ರೇಖಾತ್ಮಕ ಸಂಯೋಜನೆಯು ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ನೀಡುತ್ತದೆ ಎರಡನೆಯದಾಗಿ ವರ್ಗಮೂಲಗಳು ವಾಸ್ತವ ಮತ್ತು ಪುನರಾವರ್ತಿತವಲ್ಲ ಎಂದು ನಾವು ಪರಿಗಣಿಸಿದ್ದೇವೆ ಈ ಸಂದರ್ಭದಲ್ಲಿ ಏನು ಪರಿಹಾರ ಈಗ ಸಾಮಾನ್ಯ ಪರಿಹಾರವು ಈ ರೂಪವನ್ನು ಪಡೆಯುತ್ತದೆ ಪುನರಾವರ್ತಿತ ವರ್ಗಮೂಲಕ್ಕಾಗಿ ನೀವು ಈ ರೇಖೀಯ ಬಹುಘಾತೀಯವನ್ನು ಹೊಂದಿರುತ್ತೀರಿ ಆದ್ದರಿಂದ ವರ್ಗಮೂಲವನ್ನು 2 ಬಾರಿ ಪುನರಾವರ್ತಿಸಿದಾಗ ನಾವು ಈ ರೇಖೀಯ ಪದವನ್ನು ಇಲ್ಲಿ ಸ್ಥಿರಾಂಕವಾಗಿ ಪಡೆಯುತ್ತೇವೆ ಆದ್ದರಿಂದ ಅದು ನೀಡಿದ ಸಮಜಾತೀಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ಪ್ರಕರಣ III ವರ್ಗಮೂಲಗಳು ಸಂಕೀರ್ಣವಾದಾಗ ಮತ್ತು ಪುನರಾವರ್ತಿಸದಿದ್ದಾಗ ಈ ಮೊದಲ ಎರಡು ವರ್ಗಮೂಲಗಳು ಊಹ್ಯ ವರ್ಗಮೂಲಗಳು ಮತ್ತು ಈ ಸಂದರ್ಭದಲ್ಲಿ ಕೊಟ್ಟಿರುವ ಅವಕಲನ ಸಮೀಕರಣದ ಪೂರಕ ಉತ್ಪನ್ನದ ಪರಿಹಾರ ಯಾವುದು ಆದ್ದರಿಂದ ಇಲ್ಲಿ ಪ್ರಕರಣ IV ಮೂಲಗಳು ಊಹ್ಯ ಮತ್ತು ಪುನರಾವರ್ತನೆಯಾದಾಗ ಈ ಸನ್ನಿವೇಶದಲ್ಲಿ ವರ್ಗಮೂಲಗಳು ಆದ್ದರಿಂದ ಇದು ಸಂಪೂರ್ಣ ಸಾರಾಂಶವಾಗಿದೆ ನಾವು ವಾಸ್ತವವಾದ ಪುನರಾವರ್ತಿತ ವರ್ಗಮೂಲವನ್ನು ಹೊಂದಿದ್ದೇವೆ ಅಂದರೆ ಇಲ್ಲಿ ವರ್ಗಮೂಲಗಳು ನೈಜವಾಗಿವೆ ಆದರೆ ಪುನರಾವರ್ತಿತವಾಗುತ್ತವೆ ನಂತರ ನಾವು ಈ ಬಹುಘಾತೀಯ ಪದವನ್ನು ಸ್ಥಿರಾಂಕಗಳೊಂದಿಗೆ ಹೊಂದಿರುತ್ತೇವೆ ಮತ್ತು ನಾವು ಸಂಕೀರ್ಣ ವರ್ಗಮೂಲಗಳನ್ನು ಹೊಂದಿರುವಾಗ ನಾವು ನಿಖರವಾಗಿ ಪದಗಳನ್ನು ಹೊಂದಿದ್ದೇವೆ ಮತ್ತು ನಾವು ಮತ್ತೆ ಊಹ್ಯ ಮತ್ತು ಪುನರಾವರ್ತಿತ ಮೂಲಗಳನ್ನು ಹೊಂದಿರುವಾಗ ನಾವು ಈ e power alpha x ಅನ್ನು ಹೊಂದಿದ್ದೇವೆ ಮತ್ತು ನಂತರ ಇದು ಪುನರಾವರ್ತಿತ ವಾಸ್ತವ ಮೂಲ ವರ್ಗಗಳ ಸಂದರ್ಭದಲ್ಲಿ ಇರುವಂತೆ ಪದದಂತೆ ಇರುತ್ತದೆ ನಾವು ಎರಡು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಮೊದಲ ಉದಾಹರಣೆ ಈ ಎರಡನೇ ದರ್ಜೆಯ ಅವಕಲನ ಸಮೀಕರಣದ ಪರಿಹಾರವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಇದು ಸಮಜಾತೀಯ ರೇಖಾತ್ಮಕ ಅವಕಲನ ಸಮೀಕರಣಗಳು ಅಥವಾ ದರ್ಜೆ ಎರಡರ ಸಮೀಕರಣ ಮೊದಲ ಹಂತವಾಗಿ ನಾವು ಈ ಸಮೀಕರಣವನ್ನು ನಿರ್ವಾಹಕ ರೂಪದಲ್ಲಿ ಬರೆಯಬೇಕಾಗಿದೆ ನಾವು ಈ ಅನ್ನು ಹೊಂದಿದ್ದೇವೆ ಸಮೀಕರಣದ ಚಾಲಿತ ರೂಪವನ್ನು ಹೊಂದಿದ್ದರೆ ನಾವು ವಿಶಿಷ್ಟವಾದ ಸಮೀಕರಣವನ್ನು ಅಥವಾ ಸಹಾಯಕ ಸಮೀಕರಣವನ್ನು ಸುಲಭವಾಗಿ ಬರೆಯಬಹುದು ಇದಕ್ಕೆ ಅನುಗುಣವಾದ ಸಹಾಯಕ ಸಮೀಕರಣವು ಕೇವಲ ನಾವು ಈ D ಅನ್ನು m ನಿಂದ ಬದಲಾಯಿಸಬಹುದು ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ಈ ಸಮೀಕರಣವನ್ನು ಪರಿಹರಿಸಲು ನಾವು ಬಯಸುತ್ತೇವೆ ಈ ಸಂದರ್ಭದಲ್ಲಿ ಇದು ಸರಳವಾಗಿದೆ ನಾವು ಇಲ್ಲಿ 0 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಎಂಬ ಪರಿಹಾರವನ್ನು ಪಡೆದುಕೊಂಡಿದ್ದೇವೆ ಅದು ಪರಿಹಾರವಾಗಿದೆ ಈ ಸಹಾಯಕ ಸಮೀಕರಣದ ವರ್ಗಮೂಲಗಳು 2 ಮತ್ತು 3 ಆಗಿರುತ್ತವೆ ನಾವು ವಿಭಿನ್ನ ವರ್ಗಮೂಲಗಳನ್ನು ಹೊಂದಿದ್ದೇವೆ ಮತ್ತು ವಿಭಿನ್ನ ವರ್ಗಮೂಲದ ಸಂದರ್ಭದಲ್ಲಿ ಸಾಮಾನ್ಯ ಪರಿಹಾರವೆಂದರೆ ಮತ್ತು x ಅದು ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ಇದನ್ನು ಸಮೀಕರಣಕ್ಕೆ ಆದೇಶಿಸುವ ಮೂಲಕ ಪರಿಶೀಲಿಸಬಹುದು ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆಯೋ ಇಲ್ಲವೋ ಎಂದು ಉದಾಹರಣೆ 2 ನಾವು ಈ ನಾಲ್ಕನೇ ದರ್ಜೆಯ ರೇಖಾತ್ಮಕ ಅವಕಲನ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತೆ ಈ ಅವಕಲನ ಸಮೀಕರಣಕ್ಕೆ ಅನುಗುಣವಾಗಿ ನಾವು ನಿರ್ವಾಹಕ ರೂಪದಲ್ಲಿ ಬರೆಯಬಹುದು ಇದು ಮತ್ತು ನಂತರ ಈ ನಿರ್ವಾಹಕ ಸಮೀಕರಣ ನಾವು ಈ D ಅನ್ನು ಮತ್ತೆ m ನಿಂದ ಬದಲಾಯಿಸಬಹುದು ಆದ್ದರಿಂದ ಇದು ನಾಲ್ಕನೇ ದರ್ಜೆಯ ಸಹಾಯಕ ಸಮೀಕರಣವಾಗಿದ್ದು ಅದನ್ನು ಪರಿಹರಿಸಲು ಕಷ್ಟವಾಗುತ್ತದೆ ನಾವು ಇದನ್ನು ಪರಿಹರಿಸಿದ ನಂತರ ವರ್ಗಮೂಲಗಳು ಇವು ಊಹ್ಯ ಸಂಯುಕ್ತವಾಗಿ ಬರುತ್ತಿವೆ ನಾವು ಪೂರಕ ಉತ್ಪನ್ನ ಅಥವಾ ನಿರ್ದಿಷ್ಟ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಬರೆಯಬೇಕಾಗಿದೆ ಆದ್ದರಿಂದ ಮೊದಲು ಈ ಪುನರಾವರ್ತಿತ ವರ್ಗಮೂಲ ಪ್ರಕರಣ ಆದ್ದರಿಂದ ನೆನಪಿಡಿ ನಾವು ವಾಸ್ತವದ ಪುನರಾವರ್ತಿತ ವರ್ಗಕುಲಗಳನ್ನು ಹೊಂದಿರುವಾಗ ನಾವು ಪಡೆಯುತ್ತೇವೆ ಸಾಮಾನ್ಯ ಪರಿಹಾರವೆಂದರೆ ಮತ್ತು ಈ ಘಾತೀಯ x ಇಲ್ಲಿ ಈ ಪುನರಾವರ್ತಿತ ವರ್ಗಮೂಲದ ಕಾರಣ ನಾವು ಈ ಎರಡು ಪದಗಳನ್ನು ಪಡೆಯುತ್ತಿದ್ದೇವೆ ಈ ಸಂದರ್ಭದಲ್ಲಿ ಸಮೀಕರಣವು ನಾಲ್ಕನೇ ದರ್ಜೆಯ ಸಮೀಕರಣವಾಗಿದ್ದಾಗ ನಾವು ಈಗ ಪರಿಹಾರವನ್ನು ಹೊಂದಿದ್ದೇವೆ ಮತ್ತು ಸಾಮಾನ್ಯ ಪರಿಹಾರದಲ್ಲಿ ನಾವು ನಾಲ್ಕು ಸ್ಥಿರಾಂಕಗಳನ್ನು ಹೊಂದಿರುತ್ತೇವೆ ಪಠ್ಯದ ಕೊನೆಗೆ ಬಂದಿದ್ದೇವೆ ಈ ಪ್ರಕಾರದ ನ ಸಮಜಾತೀಯ ರೇಖಾತ್ಮಕ ಅವಕಲನ ಸಮೀಕರಣದ ಪರಿಹಾರವನ್ನು ನಾವು ಇಂದು ಚರ್ಚಿಸಿದ್ದೇವೆ ಇದು ನಿರ್ವಾಹಕ ಅವಕಲನಕ್ಕೆ ಮಾತ್ರ ನಿರ್ವಾಹಕವನ್ನು ನಾವು ಈ ಮತ್ತು ಈ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವೆಂದು ನಾವು ಕರೆಯುವ ಪೂರಕ ಉತ್ಪನ್ನದಿಂದ ಸೂಚಿಸಿದ್ದೇವೆ ನಿರ್ಣಾಯಕ ಭಾಗವೆಂದರೆ ಮೊದಲು ನಾವು ಸಹಾಯಕ ಸಮೀಕರಣವನ್ನು ಬರೆಯಬೇಕು ಮತ್ತು ಅದರ ವರ್ಗ ಸಂಖ್ಯೆಗಳನ್ನು ಪಡೆಯಬೇಕು ಈ ವರ್ಗ ಸಂಖ್ಯೆಗಳ ಸ್ವರೂಪ ಅದು ವಾಸ್ತವ ವಿಭಿನ್ನ ವಾಸ್ತವ ಪುನರಾವರ್ತಿತ ಊಹ್ಯ ಅಥವಾ ಊಹ್ಯ ಪುನರಾವರ್ತಿತ ವರ್ಗಮೂಲಗಳಾಗಿರಬಹುದು ಮತ್ತು ಅದು ಇಲ್ಲಿ ಪರಿಹಾರವನ್ನು ಬರೆಯಲು ಮುಖ್ಯವಾಗಿದೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣದ ಪರಿಹಾರವನ್ನು ಹೇಗೆ ಬರೆಯುವುದು ಎಂದು ನಮಗೆ ತಿಳಿದಿದೆ ಮುಂದಿನ ಉಪನ್ಯಾಸದಲ್ಲಿ ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವನ್ನು ಹೇಗೆ ಪಡೆಯುವುದು ಎಂದು ನಾವು ಕಲಿಯುತ್ತೇವೆ ಮತ್ತು ನಾವು ಆ ಎರಡನ್ನು ಸೇರಿಸಿದಾಗ ನಾವು ಮೂಲತಃ ದತ್ತ ಅಸಮಜಾತೀಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ ಉಪನ್ಯಾಸಗಳನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇಲ್ಲಿವೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು